ಕೊನೆಯ ತರಗತಿಯಲ್ಲಿ ನಾವು ಆರ್ಸಿ ಸರ್ಕ್ಯೂಟ್ಗಳ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೆವು ಆದ್ದರಿಂದ ನಾವು ಆ ಸಮಯದಿಂದ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಮತ್ತು ನಾವು ಆರ್ಸಿ ಸರ್ಕ್ಯೂಟ್ ಪ್ರತಿಕ್ರಿಯೆಯನ್ನು ವಿಶೇಷವಾಗಿ ವೋಲ್ಟೇಜ್ ಮತ್ತು ಪ್ರವಾಹ ಮೌಲ್ಯವನ್ನು ನೋಡೋಣ ಮತ್ತು ನಂತರ ನಾವು ಆರ್ಎಲ್ ಸರ್ಕ್ಯೂಟ್ಗಾಗಿ ಮುಂದುವರಿಯೋಣ ಮತ್ತು ಆರ್ಎಲ್ ಸರ್ಕ್ಯೂಟ್ಗೆ ಹಂತದ ಪ್ರತಿಕ್ರಿಯೆ ಏನೆಂದು ನಾವು ನೋಡೋಣ ಆದ್ದರಿಂದ ಈಗ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದನ್ನು ಮರುಸೃಷ್ಟಿಸೋಣ ಸಮಯ t ಸೊನ್ನೆಗೆ ಸಮನಾದಾಗ ಸರ್ಕ್ಯೂಟ್ ಮುಚ್ಚಲ್ಪಟ್ಟಿದೆ ಎಂದು ನಾವು ಹೇಳಿದ್ದೇವೆ ನಂತರ ಈ ನಿರ್ದಿಷ್ಟ ವಿದ್ಯಮಾನವನ್ನು ಸಮಾನವಾದ ವೋಲ್ಟೇಜ್ ಮೂಲವಾಗಿ ಒಂದು ಹಂತದ ಕಾರ್ಯವನ್ನು ಸಂಯೋಜಿಸಿ ಪ್ರತಿನಿಧಿಸಬಹುದು ನಂತರ ಆರ್ಸಿ ಸರ್ಕ್ಯೂಟ್ಅನ್ನು ಪ್ರತಿನಿಧಿಸಬಹುದು ನಾವು ಚಿತ್ರದಲ್ಲಿ ನೋಡುತ್ತಿರುವ ಆರ್ಸಿ ಸರ್ಕ್ಯೂಟ್ನ ಸಮೀಕರಣವನ್ನು ಮೆಶ್ ಸಮೀಕರಣಗಳ ಸಹಾಯದಿಂದ ಪಡೆಯಲಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಈಗ ನಾವು ಪಡೆದಾಗ ಸಮಯ t 0 ಮತ್ತು ಸಮಯ t 0 ಆಗಿರುವಾಗ ಒಂದೇ ಆಗಿರುತ್ತದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಈ ಮೌಲ್ಯವನ್ನು ಅಭಿವ್ಯಕ್ತಿಯ ಸಹಾಯದಿಂದ ಲೆಕ್ಕಹಾಕಬಹುದು ಆದ್ದರಿಂದ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಚರ್ಚಿಸಿದ್ದೇವೆ ಈಗ ಮೂಲ ವೋಲ್ಟೇಜ್ ಆಗಿದ್ದಾಗ ನೋಡೋಣ ಪ್ಲಾಟ್ವು ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ಈ ನಿರ್ದಿಷ್ಟ ಸಮೀಕರಣವನ್ನು ನೀವು ನೋಡಿದರೆ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಮೌಲ್ಯವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಆದ್ದರಿಂದ ನಾವು ಸೊನ್ನೆಗಿಂತ ಸ್ವಲ್ಪ ಮೊದಲು ಕರ್ವ್ಅನ್ನು ಯೋಜಿಸಿದಾಗ ವೋಲ್ಟೇಜ್ ಮೌಲ್ಯವನ್ನು ನಾವು ಎಂದು ಇಡುತ್ತೇವೆ ಆದ್ದರಿಂದ ನಾವು ಏನು ಮಾಡಿದ್ದೇವೆ ನಾವು ವೋಲ್ಟೇಜ್ ಅನ್ನು ಎಂದು ಇಟ್ಟುಕೊಂಡಿದ್ದೇವೆ ಮತ್ತು ಅದರ ನಂತರ ಅದು ಆಗಿದೆ ಆದ್ದರಿಂದ ಈಗ ನೀವು ವಿವಿಧ ಸಮಯ t ಯ ಮೌಲ್ಯವನ್ನು 1 2 3 ಎಂದು ಇಡುತ್ತಿದ್ದರೆ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಕರ್ವ್ ಅನ್ನು ಪಡೆಯುತ್ತೀರಿ ಈಗ ನಾವು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಸ್ಥಿರ ಸ್ಥಿತಿಯ ಮೌಲ್ಯದಲ್ಲಿ 5 ಸಮಯದ ಸ್ಥಿರಾಂಕಗಳ ನಂತರ ಸಾಮಾನ್ಯವಾಗಿ ಅದು ಸಂಭವಿಸುತ್ತದೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ನ ಮೌಲ್ಯವು ಮೂಲ ವೋಲ್ಟೇಜ್ ಗೆ ಸಮಾನವಾಗಿರುತ್ತದೆ ಈಗ ನಾವು ಇನ್ನೊಂದು ಷರತ್ತು ತೆಗೆದುಕೊಳ್ಳೋಣ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗದಿದ್ದರೆ ಇದರರ್ಥ ಆದ್ದರಿಂದ ನೀವು ಏನು ಮಾಡಬೇಕು ಈ ಸಂದರ್ಭದಲ್ಲಿ ನೀವು ಮೌಲ್ಯವನ್ನು ಹಾಕಬೇಕು ಆದ್ದರಿಂದ ನೀವು ಈಗ ಪಡೆಯುವುದು ಸೊನ್ನೆಗಿಂತ ಹೆಚ್ಚಿನ ಸಮಯ t ಯ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ನಿಮ್ಮಕರ್ವ್ ಸೊನ್ನೆಯಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ನೀವು ಈ ರೀತಿಯ ಕರ್ವ್ಅನ್ನು ನೋಡುತ್ತೀರಿ ಅಲ್ಲಿ ಆ ವೋಲ್ಟೇಜ್ ಸಮಯ t ಸೊನ್ನೆಗಿಂತ ಹೆಚ್ಚಿನ ಸಮಯಕ್ಕೆ ಮತ್ತು t ಸೊನ್ನೆಗಿಂತ ಕಡಿಮೆ ಸಮಯಕ್ಕೆ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಆ ಕರ್ವ್ ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ಅಂತಿಮವಾಗಿ ಇದು ಮೌಲ್ಯಕ್ಕೆ ನೆಲೆಗೊಳ್ಳುತ್ತದೆ ಅದು ಮೂಲ ವೋಲ್ಟೇಜ್ ಹೊರತುಪಡಿಸಿ ಏನೂ ಅಲ್ಲ ಈಗ ಕೆಪಾಸಿಟರ್ ಮೂಲಕ ಪ್ರವಾಹವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನಾವು ಪಡೆದ ವೋಲ್ಟೇಜ್ ಸಮೀಕರಣವನ್ನು ನೀವು ಡಿಫರೆಂಶಿಯೆಟ್ ಮಾಡಬೇಕು ಆದ್ದರಿಂದ ಪ್ರವಾಹ ಆಗಿರುತ್ತದೆ ಈಗ ನೀವು ಡಿಫರೆಂಶಿಯೆಟ್ ಮಾಡಿದರೆ ನೀವು ಮೌಲ್ಯವನ್ನು ಸರಳವಾಗಿ ಪಡೆಯುತ್ತೀರಿ ಮತ್ತು ನೀವು ಸೊನ್ನೆಗಿಂತ ಹೆಚ್ಚಿನ ಸಮಯವನ್ನು ಉಲ್ಲೇಖಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ನೀವು u ಅನ್ನು ಸೇರಿಸುತ್ತೀರಿ ಏಕೆಂದರೆ ಇದು ಯುನಿಟ್ ಕಾರ್ಯವಾಗಿದೆ ಸಮಯ t ಸೊನ್ನೆಗಿಂತ ಹೆಚ್ಚಾದಾಗ ಅದರ ಮೌಲ್ಯವು ಸೊನ್ನೆಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಸಮಯ t ಸೊನ್ನೆಗಿಂತ ಹೆಚ್ಚಾಗಿರುವ ಸಮಯದಲ್ಲಿ ಗೆ ಸಮನಾಗಿರುವ ಈ ಸಮೀಕರಣವನ್ನು ಎಂದು ಸಮನಾಗಿ ಪ್ರತಿನಿಧಿಸಬಹುದು ಈಗ ಈ 2 ಸಮೀಕರಣಗಳನ್ನು ನೀವು ನೋಡಿದರೆ ಈ ಸಮೀಕರಣವು ಘಾತೀಯವಾಗಿ ಹೆಚ್ಚುತ್ತಿದೆ ಮತ್ತು ನೀವು ಈ ಸಮೀಕರಣವನ್ನು ನೋಡಿದಾಗ ಇದು ಘಾತೀಯವಾಗಿ ಕಡಿಮೆಯಾಗುತ್ತಿದೆ ಇದು ಸ್ಪಷ್ಟವಾಗಿರುತ್ತದೆ ಏಕೆಂದರೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ನೆಲೆಗೊಂಡಾಗ ಮೂಲ ವೋಲ್ಟೇಜ್ಗೆ ಸಮನಾಗಿರುತ್ತದೆ ಪ್ರವಾಹವು ಅಂತಿಮವಾಗಿ ಕಡಿಮೆಯಾಗುತ್ತದೆ ಆದ್ದರಿಂದ ಪ್ರತಿಕ್ರಿಯೆಗಳು ಏನಾಗುತ್ತವೆ ಇದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ಗೆ ಪ್ರತಿಕ್ರಿಯೆಯಾಗಿರುತ್ತದೆ ಇದು ಮೌಲ್ಯ vs ಅನಂತತೆಗೆ ಹೋಗುವ ಕೆಲವು ಸಮಯ t ಗೆ ನೆಲೆಗೊಳ್ಳುತ್ತದೆ ಮತ್ತು ಪ್ರವಾಹವು ನಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ನೀವು ಸಮಯ t ಸೊನ್ನೆಗೆ ಸಮನಾದ ಮೌಲ್ಯವನ್ನು ಹಾಕಿದರೆ ಇಲ್ಲಿ ನೀವು ಅದನ್ನು ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಪಡೆಯುತ್ತೀರಿ ಅಂದರೆ ಎಂಬುದು ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅದು ಘಾತೀಯವಾಗಿ ಕಡಿಮೆಯಾಗುತ್ತಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ 5 ಸಮಯದ ಸ್ಥಿರಾಂಕಗಳ ನಂತರ ನೆಲೆಗೊಳ್ಳುತ್ತದೆ ಏಕೆಂದರೆ 5 ಸಮಯದ ಸ್ಥಿರಾಂಕಗಳಲ್ಲಿ ನಾವು ಪಡೆಯುವ ಮೌಲ್ಯವು ಶೇಕಡಾ 1 ಕ್ಕಿಂತ ಕಡಿಮೆಯಿದೆ ಎಂದು ನಾವು ಭಾವಿಸುತ್ತೇವೆ ಎಂದರೆ ಅದು ಬಹುತೇಕ ಸೊನ್ನೆ ಮೌಲ್ಯಕ್ಕೆ ನೆಲೆಗೊಳ್ಳುತ್ತದೆ ಆದ್ದರಿಂದ ನಾವು ತೆಗೆದುಕೊಳ್ಳುವ ಅಂದಾಜು 5 ಸಮಯದ ಸ್ಥಿರತೆಯ ನಂತರ ಈ ಸಂದರ್ಭದಲ್ಲಿ ಪ್ರವಾಹದ ಮೌಲ್ಯ ಅಥವಾ ಈ ಸಂದರ್ಭದಲ್ಲಿ ವೋಲ್ಟೇಜ್ ಸ್ಥಿರ ಸ್ಥಿತಿಯ ಮೌಲ್ಯಕ್ಕೆ ಇಳಿಯುತ್ತದೆ ಈಗ ಆರ್ಸಿ ಅಥವಾ ಆರ್ಎಲ್ನ ಹಂತದ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ಪರ್ಯಾಯ ವಿಧಾನವಿದೆ ಏಕೆಂದರೆ ಎರಡೂ ರೀತಿಯ ಸರ್ಕ್ಯೂಟ್ಗಳಿಗೆ ಇದು ಅನ್ವಯಿಸುತ್ತದೆ ಸಮಯ t ಸೊನ್ನೆಗಿಂತ ಹೆಚ್ಚಿದ್ದಾಗ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ಅನ್ನು ನಾವು ಪಡೆದಿದ್ದು ಈಗ ಈ ಸಮೀಕರಣವನ್ನು ನೀವು ನೋಡಿದರೆ ಸಮೀಕರಣದಲ್ಲಿ 2 ಪ್ರಮುಖ ಅಂಶಗಳಿವೆ ಎಂದು ನಿಮಗೆ ತಿಳಿಯುತ್ತದೆ ಇದನ್ನು ಎಂದು ಬರೆಯಬಹುದು ಇಲ್ಲಿ ಮತ್ತು ಆಗಿದೆ ಎಂಬುದು ಸರ್ಕ್ಯೂಟ್ ನ ಸ್ವಾಭಾವಿಕ ಪ್ರತಿಕ್ರಿಯೆಯಾಗಿದೆ ಏಕೆಂದರೆ ನಾವು ಪಡೆದ ಮೂಲರಹಿತ ಆರ್ಸಿ ಸರ್ಕ್ಯೂಟ್ ಸಮೀಕರಣವನ್ನು ನೀವು ನೆನಪಿಸಿಕೊಂಡರೆ ಅದು ಸಮೀಕರಣ ರಲ್ಲಿ ಕೊಟ್ಟಂತೆಯೇ ಇತ್ತು ಆದ್ದರಿಂದ 5 ಸಮಯದ ಸ್ಥಿರತೆಯ ನಂತರ ಸುಮಾರು ಸೊನ್ನೆಗೆ ಕ್ಷೀಣಿಸುವ ಪ್ರತಿಕ್ರಿಯೆಯ ಭಾಗವಾಗಿರುವುದರಿಂದ ಇದನ್ನು ಸಾಮಾನ್ಯವಾಗಿ ಅಸ್ಥಿರ ಪ್ರತಿಕ್ರಿಯೆ ಅಥವಾ ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಇದನ್ನು ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಏಕೆ ಕರೆಯಲಾಗುತ್ತದೆ ಏಕೆಂದರೆ ಇದು ಮೂಲ ಮುಕ್ತ ಅಥವಾ ಯಾವುದೇ ಬಾಹ್ಯ ಮೂಲವನ್ನು ಅನ್ವಯಿಸದ ಸರ್ಕ್ಯೂಟ್ನ ಪ್ರತಿಕ್ರಿಯೆಯಾಗಿದೆ ಈಗ ಅನ್ನು ಫೋರ್ಸ್ಡ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಬಾಹ್ಯ ಬಲವನ್ನು ಅನ್ವಯಿಸಿದಾಗ ಸರ್ಕ್ಯೂಟ್ನಿಂದ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ನಾವು ಯಾವುದೇ ಬಾಹ್ಯ ಮೂಲಗಳಾದಂತಹ ವೋಲ್ಟೇಜ್ ಮೂಲ ಅಥವಾ ಪ್ರವಾಹ ಮೂಲವನ್ನು ಅನ್ವಯಿಸಿದಾಗ ಅದು ಸರ್ಕ್ಯೂಟ್ಗೆ ಬಾಹ್ಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಇದರರ್ಥ ಆದ್ದರಿಂದ ನೀವು ಅನ್ನು ಫೋರ್ಸ್ಡ್ ಪ್ರತಿಕ್ರಿಯೆ ಎಂದು ಕರೆದಾಗ ಏನಾಗುತ್ತದೆ ಸರ್ಕ್ಯೂಟ್ ಪ್ರಚೋಧಿಸಲ್ಪಟ್ಟ ನಂತರ ಇದು ದೀರ್ಘಕಾಲ ಉಳಿಯುವುದರಿಂದ ನಾವು ಇದನ್ನು ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯೆಂದು ಹೇಳುತ್ತೇವೆ ಅಂತಹ ಸಂದರ್ಭದಲ್ಲಿ ಇದು ಸರ್ಕ್ಯೂಟ್ನ ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯಲ್ಲದೆ ಮತ್ತೇನಲ್ಲ ಆದ್ದರಿಂದ ಈಗ ಈ ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆಯು ಸಮಯ t ಅನಂತತೆಗೆ ಹೋಗುವ ಸಮಯದಲ್ಲಿ ಸರ್ಕ್ಯೂಟ್ ನ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ v ಈಸ್ ಈಕ್ವಲ್ ಟು vs ಪ್ಲಸ್ v ನಾಟ್ ಮೈನಸ್ vs ಇಂಟು e ಟು ದ ಪವರ್ ಮೈನಸ್ t ಬೈ tau ಎಂದು ನೀವು ಬರೆಯಬಹುದು ಸಮಯ t ಯು ಅನಂತಕ್ಕೆ ಹೋಗುತ್ತಿರುವುದರಿಂದ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಆಗಿದೆ ಅದೇ ರೀತಿ ಎಂದರೇನು ಎಂಬುದು ಸಮಯ t ಸೊನ್ನೆ ಮೈನಸ್ಗೆ ಸಮನಾಗಿದ್ದಾಗ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಆಗಿದೆ ಆದ್ದರಿಂದ ನಾವು ಇಲ್ಲಿ ನೋಡುವ ಈ ಸಮೀಕರಣವನ್ನು ಯ ಸಮಾನವಾಗಿ ನಿರೂಪಿಸಬಹುದು ಆದ್ದರಿಂದ ಇದು ಸರ್ಕ್ಯೂಟ್ನ ಮೊದಲ ಪ್ರತಿಕ್ರಿಯೆ ಮತ್ತು ನೈಸರ್ಗಿಕ ಪ್ರತಿಕ್ರಿಯೆಯ ಸಂಯೋಜನೆಯಾಗಿದೆ ಇಲ್ಲಿ ವು ಸಮಯ t ಸೊನ್ನೆ ಪ್ಲಸ್ಗೆ ಸಮನಾಗಿದ್ದಾಗ ಆರಂಭಿಕ ವೋಲ್ಟೇಜ್ ಆಗಿದೆ ಏಕೆಂದರೆ ಕೆಪಾಸಿಟರ್ ಸಂದರ್ಭದಲ್ಲಿ ಏನಾಗುತ್ತದೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಇದರರ್ಥ ಸಮಯ t ಸೊನ್ನೆ ಮೈನಸ್ ಮತ್ತು ಸಮಯ t ಸೊನ್ನೆ ಪ್ಲಸ್ಗೆ ಯಾವಾಗಲೂ ಒಂದೇ ಆಗಿರುತ್ತದೆ ಮತ್ತು ಎಂಬುದು ಸ್ಥಿರ ಸ್ಥಿತಿ ಅಥವಾ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ನ ಅಂತಿಮ ಮೌಲ್ಯವಾಗಿದೆ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ಆರ್ಸಿ ಸರ್ಕ್ಯೂಟ್ಗೆ ಸಂಬಂಧಿಸಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ನೋಡೋಣ ಈಗ ಈ ಚಿತ್ರದಲ್ಲಿ ಸ್ಥಾನ a ಎಂಬುದು ದೀರ್ಘಕಾಲದವರೆಗೆ ಸ್ವಿಚ್ನ ಸ್ಥಾನವಾಗಿದೆ ಈಗ t ನಲ್ಲಿ ಸ್ವಿಚ್ ಅನ್ನು a ನಿಂದ b ಗೆ ಸರಿಸಲಾಗುತ್ತದೆ ನಂತರ ನಾವು ಸಮಯ t ಸೊನ್ನೆಗಿಂತ ಹೆಚ್ಚಿನ ಸಮಯದಲ್ಲಿ ವೋಲ್ಟೇಜ್ vಅನ್ನು ಕಂಡುಹಿಡಿಯಬೇಕು ಮತ್ತು ಸಮಯ t 1 ಸೆಕೆಂಡ್ ಮತ್ತು 4 ಸೆಕಂಡ್ ಸಮನಾಗಿ ವೋಲ್ಟೇಜ್ನ ಮೌಲ್ಯವನ್ನು ಲೆಕ್ಕಹಾಕಬೇಕು ಈಗ ನೀವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ ಮೊದಲಿಗೆ ನೀವು ಕಂಡುಹಿಡಿಯಬೇಕಾದ ಮೌಲ್ಯವೇನೆಂದರೆ ಸಮಯ ಸೊನ್ನೆ ಮೈನಸ್ಗೆ ಸಮನಾಗಿದ್ದಾಗ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ನ ಮೌಲ್ಯ ಏನು ಎಂಬುವುದು ಅಂದರೆ ಸ್ವಿಚ್ಅನ್ನು a ನಿಂದ b ಗೆ ಮಾಡುವ ಮೊದಲು ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಏನೆಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಮೌಲ್ಯ ಏನು ಏಕೆಂದರೆ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ವೋಲ್ಟೇಜ್ ಮೂಲ ಮೌಲ್ಯವು 24 ವೋಲ್ಟ್ ಎಂದು ನೀವು ನೋಡುತ್ತೀರಿ ಈಗ ನಾವು 3 ಕಿಲೋ ಓಮ್ ಮತ್ತು 5 ಕಿಲೋ ಓಮ್ ಪ್ರತಿರೋಧಗಳನ್ನು ಹೊಂದಿದ್ದೇವೆ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ವು 5 ಕಿಲೋ ಓಮ್ ಪ್ರತಿರೋಧದಾದ್ಯಂತದ ವೋಲ್ಟೇಜ್ಅನ್ನು ಹೊರತುಪಡಿಸಿ ಬೇರೆ ಏನೂ ಅಲ್ಲ ಆದ್ದರಿಂದ ನಾವು ಏನು ಮಾಡಬಹುದು ನಾವು ಕೇವಲ ವೋಲ್ಟೇಜ್ ವಿಭಾಗವನ್ನು ಬಳಸಬಹುದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಿರಿ ಅದು 15 ವೋಲ್ಟ್ಗಳಾಗಿ ಸಿಗುತ್ತದೆ ಈಗ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲವಾದ್ದರಿಂದ ನಾವು ವೋಲ್ಟ್ ಎಂದು ಹೇಳಬಹುದು ಆದ್ದರಿಂದ ನಾವು ಮೌಲ್ಯವನ್ನು ಕಂಡುಕೊಂಡಿದ್ದೇವೆ ಈಗ ಸಮಯ t ಸೊನ್ನೆಗಿಂತ ಹೆಚ್ಚಿದ್ದರೆ ಸ್ವಿಚ್ಅನ್ನು ಮುಚ್ಚಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಸ್ವಿಚ್ ಅನ್ನು ಮುಚ್ಚಿದರೆ ಸಮಾನ ಸರ್ಕ್ಯೂಟ್ ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ಅಲ್ಲಿ ನಿಮಗೆ ಕೆಪಾಸಿಟರ್ ಪ್ರತಿರೋಧ ಮತ್ತು ಮತ್ತೆ ಒಂದು ವೋಲ್ಟೇಜ್ ಮೂಲವಿದೆ ಕೆಪಾಸಿಟರ್ ಮೌಲ್ಯವು 0 5 ಮಿಲಿ ಫರಾಡ್ ನಂತರ ಈ ಮೌಲ್ಯವು 4 ಕಿಲೋ ಓಮ್ ಮತ್ತು ವೋಲ್ಟೇಜ್ 30 ವೋಲ್ಟ್ ಆಗಿದೆ ಸ್ವಿಚ್ ಅನ್ನು a ಯಿಂದ b ಗೆ ಮಾಡಿದಾಗ ಇದು ಸ್ಥಿತಿಯಾಗಿರುತ್ತದೆ ಆದ್ದರಿಂದ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಇವುಗಳು ಸರ್ಕ್ಯೂಟ್ನ 2 ಟರ್ಮಿನಲ್ಸ್ಗಳೆಂಬುವುದನ್ನು ನೀವು ನೋಡುತ್ತೀರಿ ಅದರ ಬಲಭಾಗವು ಕೆಪಾಸಿಟರ್ನಾದ್ಯಂತ ಅನ್ವಯವಾಗುವ ತೆವೆನಿನ್ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಏನು ಹೇಳಬಹುದು ಸಮಯ t ಸೊನ್ನೆಗಿಂತ ಹೆಚ್ಚಿನ ಸಮಯದಲ್ಲಿ ಸರ್ಕ್ಯೂಟ್ಗೆ ತೆವೆನಿನ್ ಸಮಾನವು ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ಆದ್ದರಿಂದ ಈ ವಿಭಾಗವು ನಿಮ್ಮ ತೆವೆನಿನ್ ಸಮಾನವಾಗಿರುತ್ತದೆ ಆದ್ದರಿಂದ ಕೇವಲ 4 ಕಿಲೋ ಓಮ್ ಎಂದು ಹೇಳಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ τ ಅನ್ನು ಎಂದು ಲೆಕ್ಕಹಾಕಲಾಗುತ್ತದೆ ನಂತರ ಕೆಪಾಸಿಟರ್ನ ಮೌಲ್ಯ ಏನು ಏಕೆಂದರೆ ನೀವು ಸಮಯದ ಸ್ಥಿರತೆಯ ಮೌಲ್ಯವನ್ನು ಕಂಡುಹಿಡಿಯಬೇಕು ಕೆಪಾಸಿಟನ್ಸ್ ಮೌಲ್ಯವು 0 5 ಮಿಲಿ ಫ್ಯಾರಡ್ ಆಗಿದೆ ನೀವು ಸರಳೀಕರಿಸಿದಾಗ ಸಮಯದ ಸ್ಥಿರತೆಯ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಅದು 2 ಸೆಕೆಂಡ್ ಆಗಿದೆ ಈಗ ನೀವು ಈ ರೀತಿಯಾಗಿ ಸರ್ಕ್ಯೂಟ್ ಅನ್ನು ಹೆಚ್ಚಿನ ಅವಧಿಗೆ ಇರಿಸಿದಾಗ ಕೆಪಾಸಿಟರ್ಅನ್ನು 30 ವೋಲ್ಟ್ ವೋಲ್ಟೇಜ್ v ಯೊಂದಿಗೆ ಚಾರ್ಜ್ ಮಾಡಲಾಗುತ್ತದೆ ಆದ್ದರಿಂದ ಏನಾಗುತ್ತದೆ v ಅನಂತವು 30 ವೋಲ್ಟ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಸರಳವಾಗಿ ಹೇಳಬಹುದು ಆದ್ದರಿಂದ ನೀವು ವೋಲ್ಟೇಜ್ v ಯ ಸ್ಥಿರ ಸ್ಥಿತಿಯಲ್ಲಿ 30 ವೋಲ್ಟ್ಗಳನ್ನು ಪಡೆದುಕೊಂಡಿದ್ದೀರಿ v ಅನ್ನು ನಾವು ಈಗಾಗಲೇ 15 ಎಂದು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನೀವು ಈ 2 ಘಟಕಗಳ ಮೌಲ್ಯವನ್ನು ಮತ್ತು ಸಮಯದ ಸ್ಥಿರ ಮೌಲ್ಯವನ್ನು ಹಾಕಿರಿ ನೀವು ಯಾವುದೇ ಸಮಯದಲ್ಲಿ ವೋಲ್ಟೇಜ್ ಮೌಲ್ಯ ಅನ್ನು ಪಡೆಯುತ್ತೀರಿ ಈಗ ಸಮಯ t 1 ಕ್ಕೆ ಸಮನಾಗಿರುತ್ತದೆ ನೀವು t ಮೌಲ್ಯವನ್ನು 1 ಎಂದು ಇರಿಸಿ ನೀವು ವೋಲ್ಟೇಜ್ v ಮೌಲ್ಯವನ್ನು t 1 ಕ್ಕೆ ಸಮನಾಗಿ 20 ವೋಲ್ಟ್ ಪಡೆಯುತ್ತೀರಿ 902 ವೋಲ್ಟ್ಗಳು ಮತ್ತು t 4 ಕ್ಕೆ ಸಮನಾಗಿರುತ್ತದೆ ನೀವು ಸರಳೀಕರಿಸಿದರೆ ನೀವು 27 97 ವೋಲ್ಟ್ಗಳನ್ನು ಪಡೆಯುತ್ತೀರಿ ಸಮಯವು 1 ರಿಂದ 4 ಕ್ಕೆ ಬದಲಾಗುತ್ತಿರುವಾಗ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಹೆಚ್ಚುತ್ತಿರುವುದನ್ನು ಮತ್ತು ಅಂತಿಮವಾಗಿ ಅದು 30 ವೋಲ್ಟ್ಗಳ ಸ್ಥಿರ ಸ್ಥಿತಿಯ ಮೌಲ್ಯಕ್ಕೆ ಇಳಿಯುವುದನ್ನು ನೀವು ನೋಡುತ್ತೀರಿ ಈಗ ಆರ್ಎಲ್ ಸರ್ಕ್ಯೂಟ್ಗಾಗಿ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಮಾತನಾಡೋಣ ಈಗ ನೀವು ಎಡಭಾಗದಲ್ಲಿರುವ ಚಿತ್ರವನ್ನು ನೋಡಿದರೆ ನಿಮ್ಮಲ್ಲಿ ಪ್ರತಿರೋಧ ಮತ್ತು ಇಂಡಕ್ಟರ್ ಇವೆ ಎರಡೂ ವೋಲ್ಟೇಜ್ ಮೂಲ ನೊಂದಿಗೆ ಸರಣಿಯಲ್ಲಿವೆ ಒಂದು ವೇಳೆ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಸ್ವಿಚ್ಅನ್ನು ಮುಚ್ಚಲಾಗಿದೆ ಎಂದರೆ ಸರ್ಕ್ಯೂಟ್ಗೆ ವೋಲ್ಟೇಜ್ಅನ್ನು ಅನ್ವಯಿಸಲಾಗುತ್ತದೆ ಮತ್ತು ಅಂತಿಮವಾಗಿ ನೀವು ಸ್ವಿಚಿಂಗ್ ವಿದ್ಯಮಾನಗಳನ್ನು ಒಳಗೊಂಡ ಸಮಾನ ಸರ್ಕ್ಯೂಟ್ ಅನ್ನು ನೋಡುತ್ತೀರಿ ಅದನ್ನು ಎಂದು ನಿರೂಪಿಸಬಹುದು ಅದು ವೋಲ್ಟೇಜ್ ಮೂಲ ಮತ್ತು ನಂತರ r ಮತ್ತು ನಂತರ ಇಂಡಕ್ಟರ್ l ಆಗಿರುತ್ತದೆ ಪ್ರಚೋದಕಕ್ಕಾಗಿ ಯಾವುದೇ ಸಮಯ t ನಲ್ಲಿ ಪ್ರವಾಹ I ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕಾದರೆ ಯಾವುದೇ ಸಮಯ t ಯಲ್ಲಿ ಪ್ರಚೋದಕದಾದ್ಯಂತದ ವೋಲ್ಟೇಜ್ ನಮಗೆ ತಿಳಿದಿರಬೇಕು ಆದ್ದರಿಂದ ನಾವು ಏನು ಮಾಡಬಹುದು ಸರ್ಕ್ಯೂಟ್ನ ಆರ್ಎಲ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನಾವು 2 ವಿಧಾನಗಳನ್ನು ಬಳಸಬಹುದು ಮೊದಲನೆಯದಾಗಿ ನೀವು ಕಿರ್ಚಾಫ್ ನಿಯಮವನ್ನು ಅನ್ವಯಿಸಬಹುದು ಇದರರ್ಥ ನೋಡ್ನಲ್ಲಿ ಇದು ಪ್ರವಾಹ ಎಂದು ಹೇಳೋಣ ಈ ಪ್ರವಾಹವು ಎಂದು ನಮಗೆ ತಿಳಿದಿದೆ ಅದು ಸಮಯ ಅವಲಂಬಿತ ಪ್ರವಾಹವಾಗಿದೆ ಕೆಸಿಎಲ್ ಅನ್ನು ಅನ್ವಯಿಸಿ ಎಂದು ನಾವು ಬರೆಯಬಹುದು ಇದು ಸರ್ಕ್ಯೂಟ್ನಲ್ಲಿ ಕಿರ್ಚಾಫ್ನ ಪ್ರವಾಹ ನಿಯಮದ ಅನ್ವಯವಾಗಿದೆ ಮತ್ತು ನೀವು ಸರಳೀಕರಿಸಬಹುದು ಮತ್ತು ಇಂಡಕ್ಟರ್ ಪ್ರವಾಹದ ಮೌಲ್ಯವನ್ನು ನೀವು ಕಾಣಬಹುದು ಅದು ಸಮಯ t ಯ ಕಾರ್ಯವಾಗಿದೆ ಪರ್ಯಾಯ ತಂತ್ರವನ್ನು ಬಳಸಿಕೊಂಡು ಸಹ ಇದನ್ನು ಪರಿಹರಿಸಬಹುದು ಅದನ್ನು ನಾವು ಈಗ ವಿವರಿಸಿದ್ದೇವೆ ಅದು ಡಿರೈವ್ ಮಾಡಲು ಮತ್ತು ಬಳಸಲು ಸುಲಭವಾಗಿದೆ ಆದ್ದರಿಂದ ಪ್ರತಿಕ್ರಿಯೆಯು ಕೆಲವು ನೈಸರ್ಗಿಕ ಪ್ರವಾಹ ಕೆಲವು ಫೋರ್ಸ್ಡ್ ಪ್ರವಾಹವಾಗಿರುತ್ತದೆ ಎಂದು ಈಗ ಹೇಳೋಣ ನೈಸರ್ಗಿಕ ಪ್ರತಿಕ್ರಿಯೆಯು ಎಂದು ಹೇಳೋಣ ಏಕೆಂದರೆ ನೈಸರ್ಗಿಕ ಪ್ರತಿಕ್ರಿಯೆಯು ಯಾವಾಗಲೂ ಕ್ಷೀಣಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಅಲ್ಲಿ ಯಾವುದೇ ಬಾಹ್ಯ ಶಕ್ತಿಯನ್ನು ಅನ್ವಯಿಸಲಾಗಿರುವುದಿಲ್ಲ ಆದ್ದರಿಂದ ಪ್ರಚೋದಕದ ಮೂಲಕ ಹರಿಯುವ ಯಾವುದಾದರೂ ಪ್ರವಾಹವು ಅಂತಿಮವಾಗಿ ಸೊನ್ನೆಗೆ ಕ್ಷೀಣಿಸುತ್ತದೆ ಆದ್ದರಿಂದ ಅದು ಯಾವಾಗಲೂ ಘಾತೀಯವಾಗಿ ಕ್ಷೀಣಿಸುತ್ತದೆ ಆದ್ದರಿಂದ ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಈ ರೀತಿಯಾಗಿ ಪ್ರತಿನಿಧಿಸಲಾಗುತ್ತದೆ A ಎಂಬುದು ನಾವು ನಿರ್ಧರಿಸಬೇಕಾದ ಸ್ಥಿರವಾಗಿದೆ ಮತ್ತು τ ಅದು LR ಎಂದು ನಮಗೆ ತಿಳಿದಿರುವ ಸಮಯದ ಸ್ಥಿರತೆಯಾಗಿದೆ ಈಗ ಫೋರ್ಸ್ಡ್ ಪ್ರತಿಕ್ರಿಯೆ ಎಂದರೇನು ಫೋರ್ಸ್ಡ್ ಪ್ರತಿಕ್ರಿಯೆ ಎಂದರೆ ಸ್ವಿಚ್ ಮುಚ್ಚಿದ ನಂತರ ಬಹಳ ಸಮಯದ ಪ್ರವಾಹದ ಮೌಲ್ಯ ಆದ್ದರಿಂದ ನೀವು ಸರ್ಕ್ಯೂಟ್ ಅನ್ನು ನೋಡಿದಾಗ ನೈಸರ್ಗಿಕ ಪ್ರತಿಕ್ರಿಯೆಯು 5 ಸಮಯದ ಸ್ಥಿರಾಂಕಗಳ ನಂತರ ಕ್ಷೀಣಿಸುತ್ತದೆ ಆದ್ದರಿಂದ ಏನಾಗುತ್ತದೆ ಸ್ಥಿರ ಸ್ಥಿತಿಯಲ್ಲಿ ಸಮಯ t ಯು ಅನಂತತೆ ಗೆ ಒಲವು ತೋರುತ್ತದೆ ಪ್ರಚೋದಕವು ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಫೋರ್ಸ್ಡ್ ಪ್ರತಿಕ್ರಿಯೆಯ ಮೌಲ್ಯವು ಆಗಿದ್ದರೆ ಆದ್ದರಿಂದ ಈಗ ಮುಂದೆ ನಾವು ಸ್ಥಿರ A ಯ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಕಂಡಕ್ಟರ್ ಮೂಲಕ ಹರಿಯುವ ಆರಂಭಿಕ ಪ್ರವಾಹವಾಗಿದೆ ಎಂದು ಊಹಿಸೋಣ ಅಂದರೆ ಆ ಸಮಯದಲ್ಲಿ t ಸೊನ್ನೆ ಮೈನಸ್ಗೆ ಸಮಾನವಾಗಿರುತ್ತದೆ ಅಂದರೆ ಸ್ವಿಚ್ಅನ್ನು ಅನ್ವಯಿಸುವ ಮೊದಲಿನ ಸಮಯ ಎಂದರೆ ಸರ್ಕ್ಯೂಟ್ ಅನ್ನು ಆನ್ ಮಾಡಲಾಗಿದೆ ಮತ್ತು ವೋಲ್ಟೇಜ್ ಮೂಲವನ್ನು ಅನ್ವಯಿಸಲಾಗಿದೆ ಆದ್ದರಿಂದ ಆ ಸಮಯದಲ್ಲಿ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವು ಎಂದು ಭಾವಿಸುತ್ತೇವೆ ವೋಲ್ಟೇಜ್ ಮೂಲದಿಂದ ಬರುವುದಿಲ್ಲ ಏಕೆಂದರೆ ಅದನ್ನು ಇನ್ನೂ ಅನ್ವಯಿಸಿಲ್ಲ ಇದು ಆರಂಭದಲ್ಲಿ ಅನ್ವಯಿಸಿದ ಬೇರೆ ಯಾವುದಾದರೂ ಮೂಲದಿಂದ ಬರುತ್ತದೆ ಮತ್ತು ಇನ್ನೂ ಸರ್ಕ್ಯೂಟ್ನಲ್ಲಿದೆ ಇತರ ಕೆಲವು ವಿದ್ಯಮಾನಗಳ ಕಾರಣದಿಂದಾಗಿ ನಾವು ಪ್ರಚೋದಕದಲ್ಲಿ ಪ್ರವಾಹವನ್ನು ಹೊಂದಿದ್ದೇವೆ ಮತ್ತು ಎಂದು ನಾವು ಹೇಳಬಹುದು ಏಕೆಂದರೆ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಸಂಭವಿಸಿದ ಕೆಲವು ವಿದ್ಯಮಾನಗಳ ಕಾರಣದಿಂದಾಗಿ ನಾವು ಆರಂಭದಲ್ಲಿ ಸಮಯ ಸೊನ್ನೆಗೆ ಸಮನಾಗಿರುವ ಪ್ರವಾಹ ಅನ್ನು ಹೊಂದಿದ್ದೆವು ಮತ್ತು ಇದನ್ನು ನಿರ್ವಹಿಸಲಾಗುವುದು ಏಕೆಂದರೆ ಇಂಡಕ್ಟರ್ ಮೂಲಕ ಪ್ರವಾಹವು ಬದಲಾಗುವುದಿಲ್ಲ ಆದ್ದರಿಂದ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಏನಾಗುತ್ತದೆ ಇದರಲ್ಲಿ ನೀವು ಸಮಯದ ಮೌಲ್ಯವನ್ನು ಸೊನ್ನೆಗೆ ಸಮನಾಗಿಸಿದರೆ ಇದು 1 ಆಗುತ್ತದೆ ಮತ್ತು ವು ಆಗುತ್ತದೆ ಆದ್ದರಿಂದ ಆಗಿದೆ ಆದ್ದರಿಂದ ನೀವು A ಮೌಲ್ಯವನ್ನು ಹಾಕಿದರೆ ಪ್ರವಾಹವನ್ನು ಆಗಿ ಪಡೆಯುತ್ತೀರಿ ಆದ್ದರಿಂದ ನೀವು ಈ ಚಿತ್ರವನ್ನು ನೋಡಿದರೆ ಮತ್ತು ಯು ಗಿಂತ ಕಡಿಮೆಯಿದೆ ಎಂದು ಭಾವಿಸಿದರೆ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹದ ನಿಮ್ಮ ಪ್ರತಿಕ್ರಿಯೆಯು ಚಿತ್ರದಲ್ಲಿ ತೋರಿಸಿರುವಂತೆ ಇರುತ್ತದೆ ಆದ್ದರಿಂದ ನಾವು ಅದನ್ನು ಆರ್ಎಲ್ ಸರ್ಕ್ಯೂಟ್ನ ಸಂಪೂರ್ಣ ಪ್ರತಿಕ್ರಿಯೆ ಎಂದು ಹೇಳಬಹುದು ಪ್ರವಾಹವು ಅನಂತತೆಗೆ ಹೋಗುವ ಸಮಯ t ಯನ್ನು ಹೊಂದಿದೆ ಎಂದು ನೀವು ಸರಳವಾಗಿ ಬರೆಯಬಹುದು ಅದು ಆಗಿದೆ t ಸೊನ್ನೆಗೆ ಸಮನಾಗಿದ್ದಾಗ ಪ್ರವಾಹದ ಮೌಲ್ಯವು ಆಗಿದೆ ಮತ್ತು ಯು t ಅನಂತತೆಗೆ ಹೋಗುವಾಗದ ಪ್ರವಾಹವಾಗಿದೆ ಆದ್ದರಿಂದ ಇವುಗಳನ್ನು ಪ್ರವಾಹ i ನ ಆರಂಭಿಕ ಮತ್ತು ಅಂತಿಮ ಮೌಲ್ಯಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆರಂಭದಲ್ಲಿ ಇಂಡಕ್ಟರ್ ಮೂಲಕ ಯಾವುದೇ ಪ್ರವಾಹವು ಹರಿಯುವುದಿಲ್ಲ ಎಂದು ನೀವು ಹೇಳಿದರೆ ಸೊನ್ನೆಗೆ ಸಮನಾಗಿರುತ್ತದೆ ನಿಮ್ಮ ಪ್ರವಾಹ i ಅನ್ನು ಯಾವುದೇ ಸಮಯದಲ್ಲಿ t ಯಲ್ಲಿ ಸೊನ್ನೆ ಎಂದು ನಿರೂಪಿಸಬಹುದು ಸಮಯ t ಸೊನ್ನೆಗಿಂತ ಹೆಚ್ಚಿದ್ದಾಗ ಅದು ಆಗಿರುತ್ತದೆ ಆದ್ದರಿಂದ I ನಾಟ್ ಇಲ್ಲಿ ಗಿಂತ ದೊಡ್ಡದಾದ ಕಾರಣ ನೀವು ಇಲ್ಲಿ ನೋಡಿದರೆ ಅದು ಘಾತೀಯವಾಗಿ ಕ್ಷೀಣಿಸುತ್ತಿದೆ ಆದರೆ ಇಲ್ಲಿ ಅದು ಗೆ ನೆಲೆಗೊಳ್ಳುವಾಗ ಈ ರೀತಿಯಾಗಿ ಇರುತ್ತದೆ ಏಕೆಂದರೆ ಇದು ಘಾತೀಯವಾಗಿ ಹೆಚ್ಚುತ್ತಿರುವ ಮೌಲ್ಯವಾಗಿದೆ ಆದ್ದರಿಂದ ನೀವು ಯುನಿಟ್ ಸ್ಟೆಪ್ ಫಂಕ್ಷನ್ ಅನ್ನು ಅನ್ವಯಿಸಿದರೆ ಅದು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಸೊನ್ನೆಗೆ ಸಮನಾದಾಗ ಇದನ್ನು ಆರ್ಎಲ್ ಸರ್ಕ್ಯೂಟ್ನ ಒಂದು ಹಂತದ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವಾಗಿರುತ್ತದೆ ಈಗ ವೋಲ್ಟೇಜ್ v ಎಂದರೆ l di ಬೈ dt ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಈ ಹಿಂದೆ ಪಡೆದ ಪ್ರವಾಹ I ಅನ್ನು ನೀವು ಡಿಫರೆಂಶಿಯೆಟ್ ಮಾಡಿದಾಗ ನಾವು vt ಯ ಮೌಲ್ಯವನ್ನು ಪಡೆದುಕೊಳ್ಳುತ್ತೇವೆ ಅದು vs ಇಂಟು e ಟು ದ ಪವರ್ ಮೈನಸ್ t ಬೈ tau ut ಆಗಿದೆ ಆದ್ದರಿಂದ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಏನಾಗುತ್ತದೆ ಕಂಡಕ್ಟರ್ನಾದ್ಯಂತದ ವೋಲ್ಟೇಜ್ vf ಆಗಿರುತ್ತದೆ ಮತ್ತು ಅದು ಘಾತೀಯವಾಗಿ ಸೊನ್ನೆಗೆ ಕ್ಷೀಣಿಸುತ್ತದೆ ಆದ್ದರಿಂದ ಇದು ನಮ್ಮ ಕೆಪಾಸಿಟರ್ ಪ್ರತಿಕ್ರಿಯೆಗೆ ವಿರುದ್ಧವಾಗಿರುತ್ತದೆ ಕೆಪಾಸಿಟರ್ ವೋಲ್ಟೇಜ್ ಸ್ಥಿರ ಸ್ಥಿತಿಯ ಮೌಲ್ಯಕ್ಕೆ ಏರಿದಾಗ ಇಂಡಕ್ಟರ್ ವೋಲ್ಟೇಜ್ ಸೊನ್ನೆಗೆ ಇಳಿಯುತ್ತದೆ ಮತ್ತು ಅದೇ ರೀತಿ ಪ್ರವಾಹವು ಈ ಸಂದರ್ಭದಲ್ಲಿ ಸ್ಥಿರ ಸ್ಥಿತಿಯ ಮೌಲ್ಯಕ್ಕೆ ನೆಲೆಗೊಳ್ಳುತ್ತದೆ ಕೆಪಾಸಿಟರ್ನ ಸಂದರ್ಭದಲ್ಲಿ ಪ್ರವಾಹವು ಸೊನ್ನೆಗೆ ಇಳಿಯುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ನೀವು l ಮತ್ತು c ಗೆ ವೋಲ್ಟೇಜ್ ಕರೆಂಟ್ ಪ್ರತಿಕ್ರಿಯೆಯು ಪರಸ್ಪರ ವಿರುದ್ಧವಾಗಿರುತ್ತದೆ ಎಂದು ಹೇಳಬಹುದು ಈಗ ಆರ್ಎಲ್ ಸರ್ಕ್ಯೂಟ್ನ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ನಾವು 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ t ಸೊನ್ನೆಗಿಂತ ಹೆಚ್ಚಿನ ಸಮಯದಲ್ಲಿ ನಾವು ಚಿತ್ರದಲ್ಲಿ ತೋರಿಸಿರುವುದರ ಮೌಲ್ಯವನ್ನು ಕಂಡುಹಿಡಿಯಬೇಕು ಎಂದು ಹೇಳೋಣ ಈಗ ಸ್ವಿಚ್ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು ಅದನ್ನು t ಸೊನ್ನೆಗೆ ಸಮನಾದ ಸಮಯದಲ್ಲಿ ತೆರೆಯಲಾಗಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಯಾವಾಗ ಸ್ವಿಚ್ಅನ್ನು t ಸೊನ್ನೆಗಿಂತ ಕಡಿಮೆ ಸಮಯದವರೆಗೆ ಮುಚ್ಚಲಾಗಿರುತ್ತದೆಯೋ ಮತ್ತು ಅದನ್ನು ಸಾಕಷ್ಟು ಸಮಯದವರೆಗೆ ಸ್ವಿಚ್ ಆನ್ ಮಾಡಲಾಗಿರುತ್ತದೆಯೋ ಆಗ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಗೊಂಡಿದೆ ಎಂದರ್ಥ ಮತ್ತು ಸ್ವಿಚ್ ಮುಚ್ಚಿದ ಕಾರಣ ಈ 3 ಓಮ್ ಪ್ರತಿರೋಧವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಪ್ರವಾಹ I ನ ಮೌಲ್ಯ ಏನು ಕೆವಿಎಲ್ ಅನ್ನು ಅನ್ವಯಿಸುವ ಮೂಲಕ ನೀವು ಸರಳವಾಗಿ ಕಂಡುಹಿಡಿಯಬಹುದು ಅಂದರೆ 2 ಓಮ್ ಪ್ರತಿರೋಧದ ಮೂಲಕ 10 ವೋಲ್ಟ್ ಅನ್ನು ಅನ್ವಯಿಸಲಾಗುತ್ತದೆ ಮತ್ತು ಇದು ಸರ್ಕ್ಯೂಟ್ನಲ್ಲಿನ ಪ್ರವಾಹದ ಮೌಲ್ಯವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ 5 ಆಂಪಿಯರ್ ಹೊರತುಪಡಿಸಿ ಏನೂ ಅಲ್ಲ ಮತ್ತು ಸರ್ಕ್ಯೂಟ್ ಆಫ್ ಮಾಡಿದ ನಂತರವೂ ಇಂಡಕ್ಟರ್ ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಎಂದು ನಮಗೆ ತಿಳಿದಿದೆ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸರ್ಕ್ಯೂಟ್ ಸ್ವಿಚ್ ಆಫ್ ಮಾಡಿದಾಗ ಸರ್ಕ್ಯೂಟ್ನ ಸ್ವಿಚ್ ಆಫ್ ಆಗುವ ಸ್ವಲ್ಪ ಮೊದಲು ಅಥವಾ ಸರ್ಕ್ಯೂಟ್ನಲ್ಲಿ ಸ್ವಿಚ್ ಆಫ್ ವಿದ್ಯಮಾನಗಳ ನಂತರ ವಿದ್ಯುತ್ ಪ್ರವಾಹವು ಆಗಿದೆ ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ ಪ್ರವಾಹ ನ ಮೌಲ್ಯವು 5 ಆಂಪಿಯರ್ ಆಗಿರುತ್ತದೆ ಈಗ ಸ್ವಿಚ್ ಆಫ್ ಆಗಿರುವಾಗ ಅದು ಓಪನ್ ಆಗಿದೆ ಎಂದರ್ಥ 2 ಓಮ್ ಮತ್ತು 3 ಓಮ್ ಪ್ರತಿರೋಧಗಳು ಸರಣಿಯಲ್ಲಿರುತ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ t ಅನಂತಕ್ಕೆ ಸಮಾನವಾಗಿರುವಾಗ ಪ್ರವಾಹ ಏನಾಗಿರಬಹುದು ನೀವು ಈ ಚಿತ್ರವನ್ನು ನೋಡಿದರೆ ಮತ್ತು ನೀವು ಸ್ವಿಚ್ ಓಪನ್ನೊಂದಿಗೆ ಬಹಳ ಸಮಯದವರೆಗೆ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಇಂಡಕ್ಟರ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಮತ್ತು ನಂತರ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹವನ್ನು 2 ಓಮ್ ಮತ್ತು 3 ಓಮ್ ಪ್ರತಿರೋಧಗಳ ಸರಣಿ ಸಂಯೋಜನೆಯಿಂದ ನಡೆಸಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ 2 ಆಂಪಿಯರ್ ಹೊರತುಪಡಿಸಿ ಏನೂ ಆಗಿರುವುದಿಲ್ಲ ಈಗ ನೀವು ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ತೆವೆನಿನ್ ಸಮಾನವನ್ನು ನೋಡಿದರೆ ತೆವೆನಿನ್ ಸಮಾನಕ್ಕೆ ಏನಾಗುತ್ತದೆ ಅದು 5 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ 10 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಇದು ಇಂಡಕ್ಟರ್ ಕಡೆಯಿಂದ ತೆವೆನಿನ್ ಸಮಾನವಾಗಿರುತ್ತದೆ ಆದ್ದರಿಂದ 5 ಓಮ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಎಂದು ಸರಳವಾಗಿ ಬರೆಯುತ್ತೀರಿ ಈಗ ನೀವು ಸಮಯದ ಸ್ಥಿರ tau ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು L ನ ಮೌಲ್ಯವಾಗಿರುತ್ತದೆ L ಮೌಲ್ಯವನ್ನು 13H ಮತ್ತು 5 ಎಂದು ನೀಡಲಾಗಿದೆ ನೀವು tau ಅನ್ನು 115 ಸೆಕೆಂಡುಗಳಂತೆ ಪಡೆಯುತ್ತೀರಿ ಈಗ ನಿಮ್ಮ ಕೈಯಲ್ಲಿ ಎಲ್ಲಾ ಮೌಲ್ಯಗಳಿವೆ ನೀವು ಈ ಮೌಲ್ಯಗಳನ್ನು ಸಮೀಕರಣದಲ್ಲಿ ಹಾಕಬಹುದು ಮತ್ತು ಅದಕ್ಕೆ ಈ ಅಭಿವ್ಯಕ್ತಿಯನ್ನು ಪಡೆಯಬಹುದು ಆದ್ದರಿಂದ ಇದು 2 ಆಗಿರುತ್ತದೆ 5 τ 1 ಬೈ 15 ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನೀವು ಸಮಯ t ಸೊನ್ನೆಗಿಂತ ಹೆಚ್ಚಿದ್ದಾಗ ಇಂಡಕ್ಟರ್ ಮೂಲಕ ಹರಿಯುವ ಪ್ರವಾಹ I ಯ ಮೌಲ್ಯವನ್ನು ಯಂತೆ ಪಡೆಯುತ್ತೀರ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಕೊನೆಗೊಳಿಸುತ್ತೇವೆ ಈ ಅಧಿವೇಶನದಲ್ಲಿ ನಾವು ಆರ್ಸಿಯ ಹಂತದ ಪ್ರತಿಕ್ರಿಯೆ ಮತ್ತು ಆರ್ಎಲ್ ಸರ್ಕ್ಯೂಟ್ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ಹಂತದ ಪ್ರತಿಕ್ರಿಯೆಗೆ ಸಂಬಂಧಿಸಿದ ನಮ್ಮ ಉಪನ್ಯಾಸವನ್ನು ಮುಂದುವರಿಸುತ್ತೇವೆ ಮತ್ತು ಎರಡನೇ ವರ್ಗದ ಸರ್ಕ್ಯೂಟ್ಗಳನ್ನು ಸಹ ನಾವು ನೋಡುತ್ತೇವೆ ಧನ್ಯವಾದಗಳು